ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಆದ್ದರಿಂದ ಈಗ ನಾವು ಟ್ರಾನ್ಸ್ಮಿಷನ್ ಲೈನ್ನ ಇಂಡಕ್ಟನ್ಸ ಮೂಲಭೂತ ಪರಿಕಲ್ಪನೆಗಳಿಗೆ ಹೋಗುತ್ತೇವೆ ಆದ್ದರಿಂದ ವಿದ್ಯುತ್ ಕರೆಂಟ್ ನ್ನು ಸಾಗಿಸುವಾಗ ವಾಹಕವು ಅದರ ಸುತ್ತಲೂ ಆಯಸ್ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ಉದಾಹರಣೆಗೆ ನಾವು ರೈಟ್ ಹ್ಯಾಂಡ್ ನಿಯಮವನ್ನು ಅನ್ವಯಿಸಿದರೆ ಇದು ನಿಮ್ಮ ಕಂಡಕ್ಟರ್ ಎಂದು ಭಾವಿಸೋಣ ಮತ್ತು ನೀವು ವಾಹಕವನ್ನು ಸುತ್ತಿದರೆ ಇದು ದಿಕ್ಕಿನದ್ದಾಗಿದ್ದರೆ ಕರೆಂಟ್ ಫ್ಲೋ ನಂತರ ಇದು ಆಂಟಿ ಕ್ಲಾಕ್ ಎಂದು ನೀವು ನೋಡಿದರೆ ಆಂಟಿಕ್ಲಾಕ್ವೈಸ್ ಇದು ಫ್ಲಕ್ಸ್ ಲೈನ್ಗಳ ದಿಕ್ಕು ಎಂದು ನೀವು ನೋಡಿಸಮಯವನ್ನು ನೋಡಿ 0052 ಆದ್ದರಿಂದ ಕರೆಂಟ್ ಒಯ್ಯುವ ವಾಹಕವು ಅದರ ಸುತ್ತಲೂ ಕಾಂತೀಯ ಕ್ಷೇತ್ರವನ್ನು ಹೊಂದಿರುತ್ತದೆ ಆದ್ದರಿಂದ ಬಲದ ಕಾಂತೀಯ ರೇಖೆಗಳು ವಾಹಕದ ಮಧ್ಯದಲ್ಲಿ ತಮ್ಮ ಕೇಂದ್ರಗಳನ್ನು ಹೊಂದಿರುವಂತೆ ಹೇಳುವ ಮೂಲಕ ಕೇಂದ್ರೀಕೃತ ವಲಯಗಳಾಗಿವೆ ಇದು ಕಂಡಕ್ಟರ್ ಆಗಿದ್ದರೆ ಅದು ವಾಹಕವಾಗಿದ್ದರೆ ಅವು ಕೇಂದ್ರೀಕೃತ ವೃತ್ತಗಳು ಬಲಕ್ಕೆ ಮತ್ತು ವಾಹಕಗಳ ಮಧ್ಯದಲ್ಲಿ ಕೇಂದ್ರವಾಗಿರುತ್ತವೆ ನಾನು ಅದನ್ನು ಈ ರೀತಿ ಸುತ್ತಿದರೆ ಮತ್ತು ಇದು ಕರೆಂಟ್ ಹೆಬ್ಬೆರಳಿನ ದಿಕ್ಕಾಗಿದ್ದರೆ ನೀವು ಕಾಂತೀಯ ಕ್ಷೇತ್ರವನ್ನು ಹೊಂದಿದ್ದೀರಿ ಆದರೆ ಅವು ಕೇಂದ್ರೀಕೃತ ವಲಯಗಳಾಗಿವೆ ಮತ್ತು ಕೇಂದ್ರವು ವಾಹಕದ ಮಧ್ಯದಲ್ಲಿರುತ್ತದೆ ಆದ್ದರಿಂದ ವಾಹಕದಲ್ಲಿ ಬಲಕ್ಕೆ ಪ್ರೇರಿತವಾದ ವಾಹಕದಲ್ಲಿನ ವೋಲ್ಟೇಜ್ ಅನ್ನು ಹೀಗೆ ಬರೆಯಬಹುದು ಆದ್ದರಿಂದ ಇದು ಇದು ಸಮೀಕರಣ 4 ವೆಬರ್ ಕಂಡಕ್ಟರ್ನ ಫ್ಲಕ್ಸ್ ಲಿಂಕ್ಗಳನ್ನು ಪ್ರತಿನಿಧಿಸುತ್ತದೆ ಇದು ಅದು ಇದು ಸಮೀಕರಣ 5 L ಇದು ವಾಸ್ತವವಾಗಿ ಅನುಪಾತದ ಸ್ಥಿರವಾಗಿರುತ್ತದೆ ಇದು ಮೂಲತಃ ಇಂಡಕ್ಟನ್ಸ್ ಆದ್ದರಿಂದ ರೇಖೀಯಕ್ಕೆ ಹೆನ್ರಿನಲ್ಲಿ ಇಂಡಕ್ಟನ್ಸ್ ಆಗಿರುತ್ತದೆ ರೇಖೀಯ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ನಲ್ಲಿ ಬಲ ಫ್ಲಕ್ಸ್ ಲಿಂಕ್ಗಳು ಕರೆಂಟ್ ರೇಖೀಯವಾಗಿ ಬದಲಾಗುತ್ತವೆ ಅಂದರೆ ಇಂಡಕ್ಟನ್ಸ್ ಯಾವಾಗಲೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ರೇಖೀಯವಾಗಿದ್ದರೆ a ಬದಲಿಗೆ ಮತ್ತು ಫ್ಲಕ್ಸ್ ಲಿಂಕ್ಗಳು ಪ್ರಸ್ತುತದೊಂದಿಗೆ ರೇಖೀಯವಾಗಿ ಬದಲಾಗುತ್ತವೆ ಆದ್ದರಿಂದ ಇಂಡಕ್ಟನ್ಸ್ ಯಾವಾಗಲೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಅದನ್ನು ಆಗಿರುತ್ತದೆ ಆದ್ದರಿಂದ ಇದು ರೇಖೀಯ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆಗಿರುವುದರಿಂದ ನಾವು ಈ ರೀತಿ ಬರೆಯಬಹುದು ಆದ್ದರಿಂದ ಇಂಡಕ್ಟನ್ಸ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಹೆನ್ರಿಯಲ್ಲಿದೆ ಆದ್ದರಿಂದ ಇದರಲ್ಲಿ ಸಮೀಕರಣ ಸಂಖ್ಯೆ 6 ನೀಡಲಾಗಿದೆ ಆದ್ದರಿಂದ ವಾಸ್ತವವಾಗಿ ಇನ್ನೂ ಒಂದು ವಿಷಯವನ್ನು ನಾನು ಹೇಳಲು ಬಯಸುತ್ತೇನೆ ನಿರ್ದಿಷ್ಟ ನೋಟವು ವಾಸ್ತವವಾಗಿ ಲ್ಯಾಂಬ್ಡಾ ಚಿಹ್ನೆಯು ಈ ರೀತಿಯದ್ದಾಗಿದೆ ಆದರೆ ಲ್ಯಾಂಬ್ಡಾವನ್ನು ಹೀಗೆ ಬರೆಯುವುದು ನನ್ನ ಅಭ್ಯಾಸವಾಗಿದೆ ಆದ್ದರಿಂದ ಈ ಉದ್ದಕ್ಕೂ ನಾನು ಇದನ್ನು ಬಳಸಬೇಕಾಗಿದೆ ಆದ್ದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಸಾಂಕೇತಿಕ ಬದಲಾವಣೆ ಅಥವಾ ಯಾವುದೂ ಇರಬಾರದು ಆದ್ದರಿಂದ ಈ ವಾಸ್ತವವಾಗಿ ನಾವು ಲ್ಯಾಂಬ್ಡಾವನ್ನು ಬಳಸುತ್ತೇವೆ ಈ ವಿಷಯವನ್ನು ಫ್ಲಕ್ಸ್ ಲಿಂಕ್ಗಳಾಗಿ ನೋಡಿ ಆದ್ದರಿಂದ ಇದು ಸಮೀಕರಣ 6 ಅನ್ನು ಒದಗಿಸುತ್ತದೆ ವಾಸ್ತವವಾಗಿ ಲ್ಯಾಂಬ್ಡಾವು ಫ್ಲಕ್ಸ್ ಲಿಂಕ್ಗಳಿಗೆ ಸಮಾನವಾಗಿದೆ ಎಂದು ನಾವು ಬರೆಯಬಹುದು ಆದರೆ ನಾವು ಅದನ್ನು ಲ್ಯಾಂಬ್ಡಾದಿಂದ ಪ್ರತಿನಿಧಿಸುತ್ತೇವೆ ಮತ್ತು ಲ್ಯಾಂಬ್ಡಾ ಮತ್ತು ಫ್ಲಕ್ಸ್ ಲಿಂಕ್ಗಳ RMS ಮೌಲ್ಯಗಳು ಮತ್ತು ಕರೆಂಟ್ ಕ್ರಮವಾಗಿ ಇವು RMS ಮೌಲ್ಯಗಳು ಮತ್ತು ಇದು ಸಮೀಕರಣ 7 ಆಗಿದೆ ಆದ್ದರಿಂದ ನೀವು ಆಂಪಿಯರ್ ನಿಯಮವನ್ನು ಬಳಸುತ್ತಿದ್ದರೆ ಆಯಸ್ಕಾಂತೀಯ ಕ್ಷೇತ್ರದ ತೀವ್ರತೆಗೆ ಸಂಬಂಧಿಸಿದೆ ಮತ್ತು ಸುತ್ತುವರಿದ ಕರೆಂಟ್ I ಆಗಿರುತ್ತದೆ ಮತ್ತು ಕಾಂತಕ್ಷೇತ್ರದ ತೀವ್ರತೆಗೆ ಸಂಬಂಧಿಸಿದೆ ಲೂಪ್ ಈ ಅವಿಭಾಜ್ಯವನ್ನು ಸಂಯೋಜಿಸುತ್ತದೆ ಇದನ್ನು ಲೂಪ್ ಅವಿಭಾಜ್ಯ ಎಂದು ಕರೆಯಲಾಗುತ್ತದೆ ಅಂದರೆ ಇದು ನಿಮ್ಮ ಆಂಪಿಯರ್ ನಿಯಮವಾಗಿದ್ದು ನೀವು ಭೌತಶಾಸ್ತ್ರವನ್ನು ಸರಿಯಾಗಿ ತಿಳಿದಿರುವುದರಿಂದ ನಿಮಗೆ ತಿಳಿದಿದೆ ಆದ್ದರಿಂದ ಇದು ಒಂದೇ ಸಮಯದಲ್ಲಿ ಸಮೀಕರಣ ಸಂಖ್ಯೆ 8 ಆಗಿದೆ ಏಕೆಂದರೆ ನಂತರ ಈ ಸಮೀಕರಣವನ್ನು ಬಳಸಲಾಗುತ್ತದೆ ಈಗ ಪ್ರತಿ ಮೀಟರ್ ಚದರಕ್ಕೆ ವೆಬರ್ನಲ್ಲಿರುವ ಫ್ಲಕ್ಸ್ ಸಾಂದ್ರತೆ ಎಂದು ನೀಡಲಾಗಿದೆ ಸಮೀಕರಣ 9 ರಿಂದ ಮತ್ತು ಹೆನ್ರಿ ಪ್ರತಿ ಮೀಟರ್ಗೆ ಫ್ರೀ ಸ್ಪೇಸ್ ನ ಪೆರ್ಮಿಯಬಿಲಿಟಿ ಆಗಿದೆ ಸಾಪೇಕ್ಷ ಪೆರ್ಮಿಯಬಿಲಿಟಿ ಯಾಗಿದೆ ಮತ್ತು ಸಮೀಕರಣ 4 ರಲ್ಲಿ ಯನ್ನು j⍵ ಯಿಂದ ಬದಲಿಸೋಣ ಮತ್ತು ಆಗಿರುತ್ತದೆ ಅನ್ನು ಸಮೀಕರಣ 4 ರಲ್ಲಿ ಗೆ ಸಮವಾಗಿರುತ್ತದೆ 𝝺 𝝺 Li ವೋಲ್ಟೇಜ್ ಡ್ರಾಪ್ v ಆಗಿರುತ್ತದೆ ಅಂದರೆ ಪ್ರತಿಕ್ರಿಯಾತ್ಮಕತೆ I ಎಂಬುದು ಕರೆಂಟ್ನ RMS ಮೌಲ್ಯವಾಗಿರುತ್ತದೆ ಫ್ಲಕ್ಸ್ ಲಿಂಕ್ ಆಗಿರುತ್ತದೆ ಇದು ಸಮೀಕರಣ 10 ನಮಗೆ ಕರೆಂಟ್ ಸರ್ಕ್ಯೂಟ್ನ ಎರಡನೇ ಭಾಗದಲ್ಲಿ ಬೇಕಾದಲ್ಲಿ ಆಗಿರುತ್ತದೆ ಮುಂದೆ ನೀವು ಏಕ ಹಂತದ ಇಂಡಕ್ಟನ್ಸ್ ಅನ್ನು ಒಂದು ರೇಖೆಗೆ ಕಂಡುಹಿಡಿಯಲು ನಿಮ್ಮ ಕಂಡಕ್ಟರ್ ಅನ್ನು ತೆಗೆದುಕೊಂಡಾಗ ಮತ್ತು ಇತರ ವಿಷಯಗಳ ವಾಹಕಗಳ ಇಂಡಕ್ಟನ್ಸ್ ಆ ಸಮಯದಲ್ಲಿ ಪರಸ್ಪರ ಇಂಡಕ್ಟನ್ಸ್ ಅನ್ನು ಸಹ ನೋಡುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಎಂದು ಬರೆಯಬಹುದು ಅಂದರೆ ಇದು ಮ್ಯೂಚುಯಲ್ ಇಂಡಕ್ಟನ್ಸ್ ಅದು ಹೆನ್ರಿ ಇದು ನಿಮ್ಮ ಸಮೀಕರಣ ಸಂಖ್ಯೆ 11 ಅನ್ನು ನೀಡಲಾಗಿದೆ ಆದ್ದರಿಂದ 2 ಸರ್ಕ್ಯೂಟ್ಗಳ ನಡುವಿನ ಪರಸ್ಪರ ಫ್ಲಕ್ಸ್ ಲಿಂಕ್ ಅನ್ನು ಎರಡನೇ ಸರ್ಕ್ಯೂಟ್ನಲ್ಲಿನ ಕರೆಂಟ್ ನಿಂದಾಗಿ ಒಂದು ಸರ್ಕ್ಯೂಟ್ನ ಫ್ಲಕ್ಸ್ ಲಿಂಕ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂದರೆ ಇದು ಎರಡನೇ ಸರ್ಕ್ಯೂಟ್ ನ ಕರೆಂಟ್ನಿಂದ ಈ ವಿಷಯದ ಫ್ಲಕ್ಸ್ ಲಿಂಕ್ ಆಗಿದೆ ಏಕೆಂದರೆ ನಿಮ್ಮಲ್ಲಿರುವ ಕರೆಂಟ್ನಲ್ಲಿನ ಕರೆಂಟ್ನಿಂದಾಗಿ ನಾವು ಕರೆಯುವ ಕರೆಂಟ್ನಿಂದಾಗಿ 2 ಸರ್ಕ್ಯೂಟ್ಗಳ ನಡುವೆ ಏನಿದೆ ಎಂಬುದನ್ನು ಒಂದು ಸರ್ಕ್ಯೂಟ್ನ ಫ್ಲಕ್ಸ್ ಲಿಂಕ್ಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಎರಡನೇ ಸರ್ಕ್ಯೂಟ್ನಲ್ಲಿ ಕರೆಂಟ್ ಆಗಿರುತ್ತದೆ ಮೊದಲ ಸರ್ಕ್ಯೂಟ್ ಕರೆಂಟ್ I 1 ಆಗಿರುವ ಮೊದಲ ಸರ್ಕ್ಯೂಟ್ಗೆ ಕರೆಂಟ್ ನಿಂದಾಗಿ ಎರಡನೇ ಸರ್ಕ್ಯೂಟ್ನಲ್ಲಿನ ಕರೆಂಟ್ ಸರ್ಕ್ಯೂಟ್ ನ ನಿಮ್ಮ ಫ್ಲಕ್ಸ್ ಲಿಂಕ್ ಆಗಿದೆ ಈಗ ಆದ್ದರಿಂದ ಈ ಪರಸ್ಪರ ಇಂಡಕ್ಟನ್ಸ್ನಿಂದಾಗಿ ನೀವು ಇದನ್ನು ಕಂಡುಕೊಂಡರೆ ಸರ್ಕ್ಯೂಟ್ಟ್ 2 ರಲ್ಲಿ ವೋಲ್ಟೇಜ್ ಡ್ರಾಪ್ ಸಬ್ ವೋಲ್ಟೇಜ್ ಡ್ರಾಪ್ ಆಗುತ್ತದೆ ಸರ್ಕ್ಯೂಟ್ 1 ಲ್ಲಿ ಕರೆಂಟ್ ಆಗಿರುತ್ತದೆ ಹಾಗೆ ಇರುತ್ತದೆ ಆದರೆ ಇದು ಎರಡನೇ ಸರ್ಕ್ಯೂಟ್ನ ವೋಲ್ಟೇಜ್ ಡ್ರಾಪ್ ಆಗಿದೆ ಆದ್ದರಿಂದ ಈ ರೀತಿಯಾಗಿ ನಾವು ಪರಸ್ಪರ ಇಂಡಕ್ಟನ್ಸ್ ಅನ್ನು ನಿರ್ಧರಿಸಬಹುದು ಆದರೆ ವಿವರಗಳನ್ನು ನಾವು ಈಗ ನೋಡುತ್ತೇವೆ ಒಂದೇ ಕಂಡಕ್ಟರ್ನ ಇಂಡಕ್ಟನ್ಸ್ ಆದ್ದರಿಂದ ಪ್ರಸರಣ ಮಾರ್ಗಗಳು ಅದಕ್ಕಾಗಿಯೇ ನಾನು ಪ್ರತಿ ಹೆಜ್ಜೆಯನ್ನು ಇಲ್ಲಿ ಬರೆದಿದ್ದೇನೆ ಅಂತಹ ನಾವು ಏನನ್ನೂ ಕಳೆದುಕೊಳ್ಳಬಾರದು ಆದ್ದರಿಂದ ಟ್ರಾನ್ಸ್ಮಿಷನ್ ಲೈನ್ಗಳು ಸಮಾನಾಂತರ ವಾಹಕಗಳಿಂದ ಕೂಡಿದೆ ಮತ್ತು ಅನಂತ ಉದ್ದವೆಂದು ಊಹಿಸಬಹುದು ಏಕೆಂದರೆ ನೀವು ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ ಅನ್ನು ನೋಡಿದ್ದರೆ ಅವುಗಳು ಸಮಾನಾಂತರ ವಾಹಕಗಳು ಎಂದು ನಾವು ಊಹಿಸಬಹುದು ಮತ್ತು ಅವುಗಳು ಅನಂತ ಉದ್ದವಾಗಿದೆ ಎಂದು ನಾವು ಊಹಿಸಬಹುದು ಆದ್ದರಿಂದ ಅದರ ಆಧಾರದ ಮೇಲೆ ನಾವು ಸಿಲಿಂಡರಾಕಾರದ ಕಂಡಕ್ಟರ್ ಅನ್ನು ಒಯ್ಯುವ ಪ್ರತ್ಯೇಕವಾದ ಕರೆಂಟ್ ನ ಫ್ಲಕ್ಸ್ ಲಿಂಕ್ಗಳಿಗೆ ಅಭಿವ್ಯಕ್ತಿಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಆದ್ದರಿಂದ ಸಿಲಿಂಡರಾಕಾರದ ಮಾದರಿಯ ವಾಹಕಗಳು ಸರಿಯಾದ ಘನ ಕಂಡಕ್ಟರ್ಗಳು ಅನಂತದಲ್ಲಿ ಇರುವ ರಿಟರ್ನ್ ಪಥದೊಂದಿಗೆ ಬಲವಾಗಿರುತ್ತವೆ ಎಂದು ನಾವು ಭಾವಿಸುತ್ತೇವೆ ಅಂದರೆ ನೀವು ಸಿಲಿಂಡರಾಕಾರದ ಕಂಡಕ್ಟರ್ ಅನ್ನು ಒಯ್ಯುವ ಪ್ರತ್ಯೇಕವಾದ ಕರೆಂಟ್ ಮತ್ತು ರಿಟರ್ನ್ ಪಥವು ಅನಂತದಲ್ಲಿ ಮಲಗಿರುವುದನ್ನು ನಾವು ನೋಡುತ್ತೇವೆ ಎಂದರೆ ಇದು ಈ ಊಹೆ ಮತ್ತು ಕಾಂತೀಯ ಆಧಾರದ ಮೇಲೆ ಒಂದೇ ತಿರುವು ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸುತ್ತದೆ ಮತ್ತು ನೀವು ಏನನ್ನು ಕರೆಯುತ್ತೀರಿ ಮತ್ತು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಗಳು ಕೇಂದ್ರೀಕೃತ ಸುತ್ತುವರಿದ ಸರ್ಕ್ಯೂಟ್ ಆಗಿರುತ್ತವೆ ರೈಟ್ ಹ್ಯಾಂಡ್ ನಿಯಮದಿಂದ ನೀಡಲಾದ ನಿರ್ದೇಶನದೊಂದಿಗೆ ಕೇಂದ್ರೀಕೃತ ಮುಚ್ಚಿದ ವಲಯಗಳು ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೇನೆಂದರೆ ಇದು ನಿಮ್ಮ ಲಂಬವಾದ ವಸ್ತುವಾಗಿದ್ದರೆ ಮತ್ತು ನೀವು ಕಂಡಕ್ಟರ್ ಅನ್ನು ಈ ರೀತಿ ಸುತ್ತಿದರೆ ಮತ್ತು ಇದು ಕರೆಂಟ್ ದಿಕ್ಕಿನಾಗಿದ್ದರೆ ಅದು ಫ್ಲಕ್ಸ್ ಲೈನ್ ಆಗಿರುತ್ತದೆ ವಾಹಕದ ಇಂಡಕ್ಟನ್ಸ್ ಅನ್ನು ಲೆಕ್ಕಾಚಾರ ಮಾಡುವುದು ಮುಂದಿನದು ವಾಹಕದ ಒಳಗಿನ ಫ್ಲಕ್ಸ್ ಮತ್ತು ಬಾಹ್ಯ ಫ್ಲಕ್ಸ್ಸ್ ಅನ್ನು ಆಂತರಿಕ ಮತ್ತು ಬಾಹ್ಯ ಎರಡೂ ಫ್ಲಕ್ಸ್ಸ್ ಲಿಂಕ್ಗಳನ್ನು ಪರಿಗಣಿಸುವುದು ಅವಶ್ಯಕವಾಗಿದೆ ಒಂದೇ ಕಂಡಕ್ಟರ್ನ ಕರೆಂಟ್ ಇಂಡಕ್ಟನ್ಸ್ಸ್ ಅನ್ನು ನಿರ್ಧರಿಸಲು ನಾವು ಪರಿಗಣಿಸಬೇಕು ಈಗ ಆಂತರಿಕ ಫ್ಲಕ್ಸ್ಸ್ ಹಂತಹಂತವಾಗಿ ನಾವು ವಾಹಕದ ಮಧ್ಯಭಾಗದ ಕಡೆಗೆ ಒಳಮುಖವಾಗಿ ಚಲಿಸುವಾಗ ಸಣ್ಣ ಪ್ರಮಾಣದ ಕರೆಂಟ್ ನ್ನು ಕ್ರಮೇಣವಾಗಿ ಸಂಪರ್ಕಿಸುತ್ತದೆ ಉದಾಹರಣೆಗೆ ಇದು ವಾಹಕದ ಬಲಭಾಗದ ಕ್ರಾಸ್ ಸೆಕ್ಷನಲ್ ನೋಟ ಮತ್ತು ಅದು ಕರೆಂಟ್ನ್ನು ಒಯ್ಯುತ್ತದೆ ಎಂದು ಹೇಳಿ ಆದ್ದರಿಂದ ಈಗ ನೀವು ಮುಂದುವರಿದಾಗ ಮತ್ತು ಏಕರೂಪದ ಕರೆಂಟ್ನ್ ಸಾಂದ್ರತೆಯು ಏಕರೂಪವಾಗಿದೆ ಎಂದು ನಾವು ಊಹಿಸಿದರೆ ನೀವು ಈ ಮೇಲ್ಮೈಯಿಂದ ಈ ಕೇಂದ್ರದಿಂದ ಕೇಂದ್ರವಾಗಿದೆ ಎಂದು ಭಾವಿಸಿ ನೀವು ಮುಂದುವರಿಯಬಹುದು ವಾಸ್ತವವಾಗಿ ನೀವು ಕೇಂದ್ರದ ಕಡೆಗೆ ಚಲಿಸಿದರೆ ಅದು ಏನಾಗುತ್ತದೆ ಪ್ರಗತಿಪರ ಲಿಂಕ್ಗಳು a ಪ್ರಸ್ತುತ ಕರೆಂಟ್ ಏಕರೂಪವಾಗಿದೆ ಎಂದು ನಾವು ಊಹಿಸುವ ಕಾರಣದಿಂದ ಸಣ್ಣ ಪ್ರಮಾಣದ ವಿದ್ಯುತ್ ಆಗಿರುತ್ತದೆ ಆದ್ದರಿಂದ ನಾವು ಭಾವಿಸುತ್ತೇವೆ ನಾವು ಈ ರೀತಿ ಚಲಿಸುವಾಗ ಅಂದರೆ ಆಂತರಿಕ ಹರಿವು ಹಂತಹಂತವಾಗಿ ಲಿಂಕ್ ಆಗುತ್ತದೆ ನೀವು ಎಲ್ಲಾ ಆಂತರಿಕ ಫ್ಲಕ್ಸ್ ಲೈನ್ ಅನ್ನು ಆಂತರಿಕವಾಗಿ ಮಾಡಿದರೆ ನಾನು ಅದನ್ನು ಈ ರೀತಿ ಮಾಡುತ್ತೇನೆ ಎಂದರ್ಥ ನೀವು ಈ ಫ್ಲಕ್ಸ್ ಲೈನ್ ನಂತಹ ಎಲ್ಲಾ ಇಂಟರ್ನ್ಲ್ ಫ್ಲಕ್ಸ್ ಲೈನ್ ಅನ್ನು ಈ ರೀತಿಯಾಗಿ ಮಾಡುತ್ತೀರಿ ಎಂದು ಭಾವಿಸೋಣ ನೀವು ಇದರಿಂದ ಮಧ್ಯದ ಕಡೆಗೆ ಚಲಿಸುವಾಗ ಅದು ಹಂತಹಂತವಾಗಿ ಸಣ್ಣ ಪ್ರಮಾಣದ ಕರೆಂಟ್ನ್ನು ಲಿಂಕ್ ಮಾಡುತ್ತದೆ ಅಂದರೆ ನಾವು ವಾಹಕದ ಬಲದ ಮಧ್ಯಭಾಗದ ಕಡೆಗೆ ಒಳಮುಖವಾಗಿ ಸಾಗುತ್ತಿರುವಾಗ ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಬಾಹ್ಯ ಹರಿವು ಯಾವಾಗಲೂ ವಾಹಕದ ಬಾಹ್ಯ ಹರಿವಿನೊಳಗಿನ ಒಟ್ಟು ಕರೆಂಟ್ನ್ನು ಸಂಪರ್ಕಿಸುತ್ತದೆ ಎಂದರೆ ಇದು ವಾಹಕದ ಹೊರಗಿರುವ ವಾಹಕವಾಗಿದ್ದರೆ ಅದು ವಾಹಕದ ಹೊರಗಿರುತ್ತದೆ ಆದ್ದರಿಂದ ಇದು ಯಾವಾಗಲೂ ವಾಹಕದಲ್ಲಿನ ಒಟ್ಟು ಕರೆಂಟ್ ನ್ನು ಲಿಂಕ್ ಮಾಡುತ್ತದೆ ಆದ್ದರಿಂದ ಇದರ ಆಧಾರದ ಮೇಲೆ ನೀವು ಮೊದಲು ಇಂಡಕ್ಟನ್ಸ್ ಎಂದು ಕರೆಯುವ ಆಂತರಿಕ ಯಾವುದು ಎಂದು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಮೊದಲನೇ ಚಿತ್ರವು ಕಂಡಕ್ಟರ್ ಆಗಿರುತ್ತದೆ ಇದು ಉದ್ದವಾದ ಸಿಲಿಂಡರಾಕಾರದ ಕಂಡಕ್ಟರ್ರ್ ಮತ್ತು ಇದು ಅಡ್ಡ ವಿಭಾಗೀಯ ನೋಟ ಮತ್ತು ಇದರ ತ್ರಿಜ್ಯವು ವಾಸ್ತವವಾಗಿ R ಆಗಿರುತ್ತದೆ ಮತ್ತು ಅಂತರ x ಚಿಕ್ಕದಾಗಿದೆ ಸಮಯ ನೋಡಿ 1222 ಉದ್ದ d x ಮತ್ತು ಇದು ಆರ್ಕ್ ಉದ್ದಗಳು ತುಂಬಾ ಚಿಕ್ಕದಾಗಿದೆ ಇದು dl ಆಗಿರುತ್ತದೆ ಮತ್ತು ಇಲ್ಲಿಂದ ದೂರದಲ್ಲಿ ವಿದ್ಯುತ್ ಕ್ಷೇತ್ರದ ತೀವ್ರತೆ x ಏಕೆಂದರೆ ಇಲ್ಲಿಂದ ಅದು x ಇದು ವೃತ್ತಾಕಾರದ ಮಾರ್ಗವಾಗಿದೆ ಆದ್ದರಿಂದ ಇಲ್ಲಿಂದ ಹೇಳುವುದಾದರೆ ಅದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಎಂದು ಕರೆಯುತ್ತೀರಿ ಅದು ನಿಮ್ಮ ಕಾಂತಕ್ಷೇತ್ರದ ತೀವ್ರತೆ Hx ಆದ್ದರಿಂದ ಇದು ವಾಹಕದ ಕ್ರಾಸ್ ಸೆಕ್ಷನಲ್ ನೋಟವಾಗಿದೆ ಇದು R ತ್ರಿಜ್ಯವಾಗಿದೆ ಮತ್ತು H ಅಂತರದಲ್ಲಿ ಚಿಕ್ಕದಾಗಿದೆ ಎಂದು ಪರಿಗಣಿಸುತ್ತೇವೆ ಈ ವಿಷಯವು ನಿಮ್ಮ d x ಮತ್ತು ಇದು ನಿಮ್ಮ ಉದ್ದ d l ಇದನ್ನು ನಾವು ಆರ್ಕ್ ಉದ್ದ d l ಎಂದು ಕರೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ MMF x ತ್ರಿಜ್ಯದ ಕೇಂದ್ರೀಕೃತ ನಿಕಟ ವೃತ್ತಾಕಾರದ ಮಾರ್ಗವನ್ನು ಸುತ್ತುತ್ತದೆ ಇದು ವಾಹಕದ ಆಂತರಿಕ ತ್ರಿಜ್ಯದ ಏಕಕೇಂದ್ರಕ ಮುಚ್ಚಿದ ವೃತ್ತಾಕಾರದ ಮಾರ್ಗವಾಗಿದೆ ಚಿತ್ರ ಒಂದರಲ್ಲಿ ತೋರಿಸಿರುವಂತೆ ನೀವು ಬರೆಯಬಹುದಾದ ಲೂಪ್ ಇಂಟಿಗ್ರಲ್ ಅಂತರ x ಕರೆಂಟ್ Ix ಎಂದು ಭಾವಿಸೋಣ ಇದನ್ನು ನೀವು ಏಕೆ ವ್ಯಾಖ್ಯಾನಿಸುತ್ತೀರಿ ಮತ್ತು ನಂತರ Hx ಎಲ್ಲಿದೆ ವಾಹಕದ ಮಧ್ಯಭಾಗದಿಂದ x ಮೀಟರ್ ಅಂತರದಲ್ಲಿ ಪ್ರತಿ ಮೀಟರ್ಗೆ ಆಂಪಿಯರ್ ತಿರುವುಗಳನ್ನು ಹೊಂದಿರುವ ಕಾಂತಕ್ಷೇತ್ರದ ತೀವ್ರತೆಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿಯೂ x ಇದೆ ಅದು ಇಲ್ಲಿಯೂ ಸಹ ವಾಹಕದ ಮಧ್ಯದಿಂದ x ಅಂತರದಲ್ಲಿದೆ ಮತ್ತು Ix ಅಂತರ x ವರೆಗೆ ಸುತ್ತುವರಿದ ಕರೆಂಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ Ix ಈ ಅಂತರದವರೆಗೆ ಸುತ್ತುವರೆದಿರುವ x ವಿದ್ಯುತ್ಗೆ ಸಮಾನವಾಗಿರುತ್ತದೆ ಕ್ಷೇತ್ರವು ಸಂಪೂರ್ಣವಾಗಿ ಸಮ್ಮಿತೀಯವಾಗಿರುವುದರಿಂದ Hx Hx ಪ್ರತಿ ಹಂತದಲ್ಲಿಯೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಕೇಂದ್ರದಿಂದ ಸಮಾನ ಅಂತರದಲ್ಲಿರುವ ಎಲ್ಲಾ ಬಿಂದುಗಳಿಗೆ Hx ಸ್ಥಿರವಾಗಿರುತ್ತದೆ ಆದ್ದರಿಂದ ಕ್ಷೇತ್ರವು ಸಮ್ಮಿತೀಯವಾಗಿದೆ ಆದ್ದರಿಂದ ಇದು ವೃತ್ತಾಕಾರದ ಮಾರ್ಗವಾಗಿದೆ ಆದ್ದರಿಂದ ಎಲ್ಲೆಡೆ Hx ನಾವು ಸ್ಥಿರವಾಗಿ ಉಳಿಯುತ್ತೇವೆ ಆದ್ದರಿಂದ Hx ಸ್ಥಿರವಾಗಿದ್ದರೆ ಈ dl ಏಕೀಕರಣವು ವಾಸ್ತವವಾಗಿ ನಿಮ್ಮ 2𐍀x Hx Ix ಆಗಿರುವ ಒಟ್ಟು ಸುತ್ತಳತೆ ಆಗಿರುತ್ತದೆ ಅದು ನಿಮ್ಮ 2𐍀x Hx ಎಲ್ಲೆಡೆ ಸ್ಥಿರವಾಗಿರುತ್ತದೆ ಆದ್ದರಿಂದ Hx ಗೆ ಈ ಅವಿಭಾಜ್ಯವು ವಾಸ್ತವವಾಗಿ Hx ನಲ್ಲಿ ಸಮಾನವಾಗಿರುತ್ತದೆ x ಎಲ್ಲೆಡೆ ಸ್ಥಿರವಾಗಿರುತ್ತದೆ ಆದ್ದರಿಂದ Hx ಹಾಗೆಯೇ ಉಳಿಯುತ್ತದೆ ಮತ್ತು d l ಇದು ವೃತ್ತಾಕಾರವಾಗಿದೆ ಇದು ಒಟ್ಟು ಆರ್ಕ್ ಉದ್ದವಾಗಿದೆ ಆದರೆ ನೀವು ಆ ಲೂಪ್ ಇಂಟಿಗ್ರಲ್ನ ಒಟ್ಟು ಸುತ್ತಳತೆಯ ಅವಿಭಾಜ್ಯವನ್ನು ತೆಗೆದುಕೊಂಡರೆ ಅದು ಸರಿಯಾಗಿರುತ್ತದೆ ಆದ್ದರಿಂದ ಇದು ಸಮೀಕರಣ 14 ಆಗಿದೆ ಈಗ ಆದ್ದರಿಂದ ನಾವು ಸ್ಕಿನ್ ಎಫೆಕ್ಟ್ ನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ನಾವು ಏಕರೂಪದ ಕರೆಂಟ್ ಸಾಂದ್ರತೆಯನ್ನು ಊಹಿಸುತ್ತೇವೆ ಅಂದರೆ ನೀವು ಅಡ್ಡ ವಿಭಾಗವನ್ನು ತೆಗೆದುಕೊಂಡರೆ ನಾವು ಏಕರೂಪದ ಕರೆಂಟ್ ಸಾಂದ್ರತೆಯನ್ನು ಸರಿಯಾಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ x ಅಂತರದಲ್ಲಿ ಈ ವೃತ್ತದ ಈ ಪ್ರದೇಶ ಆಗಿರುತ್ತದೆ ಅಂತರದಲ್ಲಿ ವೃತ್ತದ R ಪ್ರದೇಶ ಆಗಿರುತ್ತದೆ x ಅಂತರದಲ್ಲಿ ಕರೆಂಟ್ Ix ಆಗಿರುತ್ತದೆ ಆದ್ದರಿಂದ ಕರೆಂಟ್ ಸಾಂದ್ರತೆಯು ಏಕರೂಪವಾಗಿದೆ ಎಂದು ನಾವು ಭಾವಿಸುತ್ತೇವೆ ಅದು ಸಮೀಕರಣ 15 ನ್ನು ಸೂಚಿಸುತ್ತದೆ ಸಮೀಕರಣ 14 ಮತ್ತು 15 ರಿಂದ ಬದಲಿಸಿದರೆ ಆಂಪಿಯರ್ ಪರ್ ಮೀಟರ್ ಆಗಿರುತ್ತದೆ ಸಮೀಕರಣ 16 ರಿಂದ ಸ್ಥಿರವಾದ ಪೆರ್ಮಿಎಬಿಲಿಟಿ ಯನ್ನು ಹೊಂದಿರುವ ಅಯಸ್ಕಾಂತೀಯ ವಾಹಕಕ್ಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಾಂದ್ರತೆ B x ಕೇಂದ್ರದಿಂದ x ಅಂತರದಲ್ಲಿ ಇರುತ್ತದೆ ಆದ್ದರಿಂದ ಮತ್ತೊಮ್ಮೆ ಮ್ಯಾಗ್ನೆಟಿಕ್ ಅಲ್ಲದ ವಾಹಕಕ್ಕೆ ಸ್ಥಿರ ಪೆರ್ಮಿಎಬಿಲಿಟಿ ಆಗಿರುತ್ತದೆ ಆದ್ದರಿಂದ x ಅಂತರದಲ್ಲಿ ನನ್ನ B x ಫ್ಲಕ್ಸ್ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಮೀಕರಣ 17 ರಿಂದ ಫ್ರೀ ಸ್ಪೇಸ್ ನ ಪೆರ್ಮಿಎಬಿಲಿಟಿ ಎಂದು ಹೇಳಬಹುದು ಹೆನ್ರಿ ಸಣ್ಣ ಪ್ರದೇಶಕ್ಕೆ ಡಿಫರೆನ್ಷಿಯಲ್ ಫ್ಲಕ್ಸ್ dx ಆಗಿದೆ ಹಾಗಾಗಿ ಎಂದು ಭಾವಿಸಿ ನೀವು ಅದನ್ನು ಮಡಚಬಹುದು ಎಂದು ನಾನು ಭಾವಿಸುತ್ತೇನೆ ಇದು ಕಂಡಕ್ಟರ್ ಎಂದು ಭಾವಿಸೋಣ ಈ ಉದ್ದವು 1 ಮೀಟರ್ ಮತ್ತು ನೀವು ಈ ದಪ್ಪವನ್ನು ಹೊಂದಿದ್ದರೆ dx ನೀವು ಅದನ್ನು ಮಡಚಿ ನಂತರ ಈ ದಪ್ಪವು d x ಮತ್ತು ಈ ಉದ್ದವು 1 ಮೀಟರ್ ಆಗಿದೆ ಈ ಪ್ರದೇಶವು m² ಆಗಿರುತ್ತದೆ ಅಂದರೆ ಅದು ಫ್ಲಕ್ಸ್ densityಡೆನ್ಸಿಟಿ Wbm²dx 1 ಆಗಿರುತ್ತದೆ ಆದ್ದರಿಂದ ನೀವು ಕಂಡಕ್ಟರ್ ಅನ್ನು ಪರಿಗಣಿಸುವ ದಪ್ಪ d x ಮತ್ತು 1 ಮೀಟರ್ ಉದ್ದದ ಸಣ್ಣ ಪ್ರದೇಶಕ್ಕೆ ಡಿಫರೆನ್ಷಿಯಲ್ ಫ್ಲಕ್ಸ್ ಆಗಿದೆ ಆದ್ದರಿಂದ ಇದು ಸಮೀಕರಣ 18 ಆಗಿದೆ ಆದ್ದರಿಂದ ಫ್ಲಕ್ಸ್ ವಾಸ್ತವವಾಗಿ ವಾಹಕದ ಭಾಗವನ್ನು ಮಾತ್ರ ಸಂಪರ್ಕಿಸುತ್ತದೆ ಏಕೆಂದರೆ ಅದು x ದೂರದಲ್ಲಿದೆ ಆದ್ದರಿಂದ ಏಕರೂಪದ ಕರೆಂಟ್ ಸಾಂದ್ರತೆಯ ಊಹೆಯಾಗಿದೆ ಆದ್ದರಿಂದ ನಾವು ಕರೆಂಟ್ ಸಾಂದ್ರತೆಯ ಏಕರೂಪವನ್ನು ಸರಿಯಾಗಿ ಊಹಿಸಿದ್ದೇವೆ ನಾವು ರಿಯಾಲಿಟಿ ಎಂದು ಕರೆಯುವ ಭಾಗಶಃ ತಿರುವು ಮಾತ್ರ ಇದು ಕ್ರಾಸ್ ಸೆಕ್ಷನಲ್ ಕನ್ಸ್ಟ್ರಕ್ಟರ್ ಆಗಿರುವುದರಿಂದ ಯಾವುದೇ ತಿರುವು ಇಲ್ಲ ಆದರೆ ಒಟ್ಟು ಕರೆಂಟ್ ಭಾಗಶಃ ತಿರುವು ಮಾತ್ರ ಫ್ಲಕ್ ನಿಂದ ಲಿಂಕ್ ಆಗಿದೆ ಏಕೆಂದರೆ ಪ್ರದೇಶವು x ಅಂತರದಲ್ಲಿ ಪ್ರದೇಶ ಆಗಿರುತ್ತದೆ ಮತ್ತು ವಾಹಕದ ತ್ರಿಜ್ಯವು r ಆಗಿದೆ ಆದ್ದರಿಂದ ಅದರ ತ್ರಿಜ್ಯವು ಆದ್ದರಿಂದ ನಾವು ಈ ಅನುಪಾತವನ್ನು ಒಟ್ಟು ಕರೆಂಟ್ ಭಾಗಶಃ ತಿರುವು ಎಂದು ಕರೆಯುತ್ತೇವೆ ಈ ಫ್ಲಕ್ ಯಿಂದ ಲಿಂಕ್ ಮಾಡಲಾಗಿದೆ ಈ ರೀತಿಯಲ್ಲಿ ನಾವು ಊಹಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಫ್ಲಕ್ಸ್ ಲಿಂಕ್ ಆಗಿರುತ್ತದೆ ಇದು ಭಾಗಶಃ ತಿರುವು ಆಗಿರುತ್ತದೆ ಫ್ಲಕ್ಸ್ ಲಿಂಕ್ ಆಗಿರುತ್ತದೆ ಹಾಗಾಗಿ ಇದು ಸಮೀಕರಣ 19 ಮತ್ತೆ ತ್ರಿಜ್ಯ r ಆಗಿರುತ್ತದೆ 0 ಯಿಂದ r ವರೆಗೆ ಸಮಿಕರಿಸಿದಾಗ ನಮಗೆ ಒಟ್ಟು ಆಂತರಿಕ ಹರಿವಿನ ಸಂಪರ್ಕಗಳು ಸಿಗುತ್ತದೆ ಇದು ಸಮೀಕರಣ 20 ಹೆನ್ರಿ ಪರ್ ಮೀಟರ್ ಆಗಿರುತ್ತದೆ ಇದನ್ನು ಸಮಿಕರಣಕ್ಕೆ ಬದಲಿಸಿದಾಗ ಅಥವಾ ವೆಬರ್ ಪರ್ ಮೀಟರ್ ಆಗಿರುತ್ತದೆ ಹೆನ್ರಿ ಪರ್ ಮೀಟರ್ ಅಂದರೆ ಕರೆಂಟ್ ಒಯ್ಯುವ ವಾಹಕದ ಪರ್ಯಾಯ ವಿದ್ಯುತ್ ಕರೆಂಟ್ ವಾಹಕದ ಈ ಆಂತರಿಕ ಇಂಡಕ್ಟನ್ಸ್ ಹೆನ್ರಿ ಪರ್ ಮೀಟರ್ ಮತ್ತು ಇದು ವಾಹಕದ ತ್ರಿಜ್ಯ ಅಥವಾ ವ್ಯಾಸದಿಂದ ಸ್ವತಂತ್ರವಾಗಿದೆ ಅಂದರೆ ವಾಹಕದ ವ್ಯಾಸ ಅಥವಾ ವಾಹಕದ ತ್ರಿಜ್ಯದ ತ್ರಿಜ್ಯ ಯಾವುದಾದರೂ ತ್ರಿಜ್ಯ ಅಥವಾ ವ್ಯಾಸವಾಗಿರಬಹುದು L ಆಂತರಿಕ ಹೆನ್ರಿ ಪರ್ ಮೀಟರ್ಯಾವಾಗಲೂ ಸ್ಥಿರ ಮೌಲ್ಯವಾಗಿರುತ್ತದೆ ಇದು ಸಮೀಕರಣ 21 ಆದ್ದರಿಂದ ಅದು ಕರೆಂಟ್ ಸಾಗಿಸುವ ವಾಹಕದ ಆಂತರಿಕ ಇಂಡಕ್ಟನ್ಸ್ ಆಗಿದೆ ಮುಂದಿನದು ಬಾಹ್ಯ ಹರಿವಿನ ಸಂಪರ್ಕದಿಂದಾಗಿ ಇಂಡಕ್ಟನ್ಸ್ಸ್ ಆಗಿದೆ ಆದ್ದರಿಂದ ಇದು ಕಂಡಕ್ಟರ್ ನ ಅಡ್ಡ ವಿಭಾಗೀಯ ನೋಟವಾಗಿದೆ ಆದ್ದರಿಂದ ನಾವು ಈ ವಾಹಕದ ಈ ತ್ರಿಜ್ಯಕ್ಕೆ ತೆಗೆದುಕೊಂಡಿದ್ದೇವೆ r ನಾವು 2 ಬಾಹ್ಯ ಬಿಂದುವನ್ನು ತೆಗೆದುಕೊಂಡಿದ್ದೇವೆ p ನಲ್ಲಿ ಅಂದರೆ ವಾಹಕದ ಮಧ್ಯಭಾಗದಿಂದ ಅಂತರ D 1 ಇದು ವಾಹಕದ ಮಧ್ಯಭಾಗದಿಂದ ಈ ಹಂತಕ್ಕೆ p ಅಂತರವು D 1 ಮತ್ತು ಇನ್ನೊಂದು ಬಿಂದುವನ್ನು ನಾವು q ತೆಗೆದುಕೊಂಡಿದ್ದೇವೆ ಮತ್ತು ಅಂತರ D 2 ಮತ್ತು ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಈ ವಿಷಯ D 2 ಮತ್ತು ಈ 2 ಬಿಂದುಗಳು ಬಾಹ್ಯವಾಗಿವೆ ಇವು ನಾವು ಸರಿಯಾಗಿ ತೆಗೆದುಕೊಂಡಿರುವ ಫ್ಲಕ್ಸ್ ಲೈನ್ ಆದ್ದರಿಂದ ಇದು 2 ಬಾಹ್ಯ ಬಿಂದುಗಳ p ಮತ್ತು q ನಡುವಿನ ಫಿಗರ್ 2 ಫ್ಲಕ್ಸ್ ಲಿಂಕ್ ಆಗಿದೆ ಆದ್ದರಿಂದ ನಾವು ಇಲ್ಲಿ ಬರೆದಿದ್ದೇವೆ ಫಿಗರ್ 2 p ಮತ್ತು q ಅನ್ನು D 1 ಮತ್ತು D 2 ಅಂತರ I ಆಂಪಿಯರ್ ಅನ್ನು ಹೊಂದಿರುವ ವಾಹಕದಿಂದ ತೋರಿಸುತ್ತದೆ ಆದ್ದರಿಂದ ಈ ವಾಹಕದಿಂದ I ಕರೆಂಟ್ ಒಯ್ಯುವುದು ಸರಿಯಾಗಿದೆ ಏಕೆಂದರೆ ಫ್ಲಕ್ಸ್ ನ ಕಾಂತೀಯ ರೇಖೆಗಳು ಏಕಕೇಂದ್ರಕ ವೃತ್ತವಾಗಿದೆ ಈ ಎಲ್ಲಾ ರೇಖೆ ಸಮಯವನ್ನು ನೋಡಿ 2412 ಇದರ ಸುತ್ತಲಿನ ಏಕಕೇಂದ್ರಕ ವೃತ್ತವು p ಮತ್ತು q ಬಿಂದುಗಳ ನಡುವಿನ ಫ್ಲಕ್ಸ್ ನ ಸಂಪೂರ್ಣ ವಾಹಕದ ಸುತ್ತಲೂ ಹೇಳುತ್ತದೆ ಕೇಂದ್ರೀಕೃತ ಸಿಲಿಂಡರ್ ಮೇಲ್ಮೈಗಳಲ್ಲಿ ಈ ಬಿಂದುಗಳ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ ಈ ಬಿಂದುವಿನ ನಡುವೆ ಎಲ್ಲಾ ಏಕಕೇಂದ್ರಕ I ಆಗಿವೆ q ಇಲ್ಲಿ p ಇಲ್ಲಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ p ಮತ್ತು q q ಪಾಯಿಂಟ್ಗಳ ನಡುವೆ ಯಾವುದೇ ಫ್ಲಕ್ ಸ್ಸ್ ರೇಖೆಗಳು ಕೇಂದ್ರೀಕೃತ ಆದ್ದರಿಂದ ಅಂತರದಲ್ಲಿ ಕ್ಷೇತ್ರದ ತೀವ್ರತೆ x ಆದ್ದರಿಂದ ನಾವು ವಾಹಕಕ್ಕೆ ಸ್ವಲ್ಪ ಅಂತರದಲ್ಲಿ x ಬಾಹ್ಯವನ್ನು ತೆಗೆದುಕೊಂಡಿದ್ದೇವೆ ಸಹಜವಾಗಿ ಈ x ವಾಹಕಕ್ಕೆ ಬಾಹ್ಯವಾಗಿದೆ ಆದ್ದರಿಂದ x ಅಂತರದಲ್ಲಿರುವ ಕ್ಷೇತ್ರದ ತೀವ್ರತೆಯನ್ನು ಹೀಗೆ ನೀಡಬಹುದು ನಾವು ಯಾವುದೇ ಹಂತದಲ್ಲಿ ಈ ಕಾಂತಕ್ಷೇತ್ರದ ತೀವ್ರತೆಯನ್ನು ನೋಡಿದ್ದೇವೆ Hx ಸ್ಥಿರವಾಗಿ ಉಳಿಯುತ್ತೇವೆ ಏಕೆಂದರೆ ಇದು ಕೇಂದ್ರೀಕೃತ ವೃತ್ತವಾಗಿದೆ ಮತ್ತು x ಅಂತರದಲ್ಲಿ ಸುತ್ತಳತೆ 2𐍀x ಆಗಿದೆ ಹಾಗಾಗಿ ಅಂಪೆರೆ ಪರ್ ಮೀಟರ್ ಇದು ಸಮೀಕರಣ 22 ಫ್ಲಕ್ಸ್ ಸಾಂದ್ರತೆ ಆಗಿರುತ್ತದೆ ವೆಬರ್ ಪರ್ ಮೀಟರ್ ಇದು ಸಮೀಕರಣ 23 ಆದ್ದರಿಂದ ಕಂಡಕ್ಟರ್ ಗಳ ಹೊರಗಿನ ಹರಿವು ನಾನು ಆರಂಭದಲ್ಲಿ ಹೇಳಿದ ಸಂಪೂರ್ಣ ಕರೆಂಟ್ ನ್ನು ಲಿಂಕ್ ಮಾಡುತ್ತದೆ ಮತ್ತು ಆದ್ದರಿಂದ ಫ್ಲಕ್ಸ್ ಲಿಂಕ್ d𝝺x dΦx ಗೆ ಸಮಾನವಾಗಿರುತ್ತದೆ ಇಲ್ಲಿ ಯಾವುದೇ ಭಿನ್ನರಾಶಿ ತಿರುವಿನ ಪ್ರಶ್ನೆಯು ಬರುವುದಿಲ್ಲ ಏಕೆಂದರೆ ಅದು ಕಂಡಕ್ಟರ್ ಗೆ ಬಾಹ್ಯವಾಗಿದೆ ಆದ್ದರಿಂದ ಸಂಖ್ಯಾತ್ಮಕವಾಗಿ d𝝺x ಮತ್ತು dΦx ಎರಡೂ ಒಂದೇ ನಾವು ಸಹ ಕಂಡಕ್ಟರ್ನ 1 ಮೀಟರ್ ಉದ್ದವನ್ನು ಪರಿಗಣಿಸುತ್ತೇವೆ ಅದು d𝝺x dΦx Bx dx 1 ಗೆ ಸಮಾನವಾಗಿರುತ್ತದೆ ಏಕೆಂದರೆ ನೀವು ಈ ರೀತಿ ಕಲ್ಪಿಸಿಕೊಂಡರೆ ಈ ಪ್ರದೇಶದ ಅದೇ ಪರಿಕಲ್ಪನೆಯು ನಿಮ್ಮದಾಗಿದೆ ಈ ಸಿಲಿಂಡರ್ ಈ ದಪ್ಪ D x ಮತ್ತು ಈ ಉದ್ದವು 1 ಮೀಟರ್ ಮತ್ತು ಈ ದಪ್ಪವು D x ಆಗಿರುತ್ತದೆ ನಂತರ ನೀವು ಅದನ್ನು ಮಡಿಸಿದರೆ ಈ ದಪ್ಪವನ್ನು 1 D x ಗೆ ಅಡ್ಡ ವಿಭಾಗೀಯ ಪ್ರದೇಶವು ಮೊದಲಿನಂತೆಯೇ ವೆಬರ್ ಪರ್ ಮೀಟರ್ ಇದು ಸಮೀಕರಣ 24 ಆದ್ದರಿಂದ ನೀವು ಪಡೆಯಬೇಕಾದ p ಮತ್ತು q ಬಿಂದುಗಳ ನಡುವಿನ ಫ್ಲಕ್ಸ್ ನಿಂದಾಗಿ ಕಂಡಕ್ಟರ್ ನ ಒಟ್ಟು ಫ್ಲಕ್ಸ್ ಲಿಂಕ್ ಆದ್ದರಿಂದ ವಾಹಕದ ಮಧ್ಯಭಾಗದಿಂದ ಪಾಯಿಂಟ್ p ನ ಅಂತರವು D 1 ಮತ್ತು ಪಾಯಿಂಟ್ q D 2 ಆಗಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ನೀವು ಇದನ್ನು ಸಂಯೋಜಿಸಬೇಕು ಅಂದರೆ ಆಗಿರುತ್ತದೆ ಇದು ಸಮೀಕರಣ 25 ಕೊನೆಯದಾಗಿ ಹೆನ್ರಿ ಪರ್ ಮೀಟರ್ ಇದು ಸಮೀಕರಣ 26 ಈ ಸಂದರ್ಭದಲ್ಲಿ ಏನಾಗಿದೆ ಎಂಬುದನ್ನು ನಾವು ನೋಡಬಹುದು L ಬಾಹ್ಯ ಪ್ರಕರಣವನ್ನ ಅವಲಂಬಿಸಿರುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ವಾಹಕದ ಮಧ್ಯದಿಂದ ಸ್ವಲ್ಪ ಅಂತರದವರೆಗೆ D ಹೇಗೆ ನಡೆಯುತ್ತದೆ ಆದರೆ ನೀವು 2 ಬಿಂದುಗಳನ್ನು ಹೊಂದಿರುತ್ತದೆ D 1 ಮತ್ತು D 2 ಆದ್ದರಿಂದ L ಎಕ್ಸ್ಟರ್ನಲ್ ಇದರ ಕಾರ್ಯವು ಅಂತರ D1 ಮತ್ತು D2 ಆದ್ದರಿಂದ ಇದು ಅವರ ಅಂತರವನ್ನು ಅವಲಂಬಿಸಿರುತ್ತದೆ D 1 ಮತ್ತು D 2 ನಂತರ ನಾವು ಮತ್ತಷ್ಟು ಹೇಗೆ ಸರಳಗೊಳಿಸುತ್ತೇವೆ ಎಂದು ನೋಡೋಣ ಆದ್ದರಿಂದ ಮುಂದಿನದು ಒಂದೇ ಹಂತದ 2 ವೈರ್ ಲೈನ್ನ ಇಂಡಕ್ಟನ್ಸ್ ಉದಾಹರಣೆಗೆ ಈ ವಿಷಯದ ಮೊದಲು ನಿಮ್ಮ ಸಿಂಗಲ್ ಫೇಸ್ 2 ವೈರ್ ಲೈನ್ಗಳನ್ನು ನೀವು ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಸ್ಲೈಡ್ ಸಮಯವನ್ನು ನೋಡಿ 2927 ಆದ್ದರಿಂದ ಇದು ಕೆಂಪು ಕೆಂಪು ಇದು ಮತ್ತೊಂದು ವಾಹಕವಾಗಿದೆ ಅದರ ತ್ರಿಜ್ಯವು r 1 ತ್ರಿಜ್ಯ r 2 ಇದು ನಿಮ್ಮ ಕರೆಂಟ್ I 1 ಮತ್ತು ಪ್ಲಸ್ ಎಂದರೆ ವಾಹಕಕ್ಕೆ ಪ್ರವೇಶಿಸುವ ಕರೆಂಟ್ ಪ್ಲಸ್ ವಿಷಯವನ್ನು ಏಕೆ ನೀಡಲಾಗಿದೆ ಇದು ರಿಟರ್ನ್ ಪಾಥ್ ಡಾಟ್ ತೋರಿಸುತ್ತಿದೆ ಅಂದರೆ ಪುಟದಿಂದ ಬಲಕ್ಕೆ ಹೊರಡುವ ಕರೆಂಟ್ ಮತ್ತು ಈ 2 ಕಂಡಕ್ಟರ್ ನಡುವಿನ ಅಂತರವು D ಆದ್ದರಿಂದ ಇದು ಸಿಂಗಲ್ ಫೇಸ್ 2 ವೈರ್ ಸಿಸ್ಟಮ್ ಆಗಿದೆ ಆದ್ದರಿಂದ ಒಬ್ಬರು ನಿಮ್ಮ ಕರೆಂಟ್ I 1 ಅನ್ನು ಒಯ್ಯುತ್ತಿದ್ದಾರೆ ಅದು ಇದಕ್ಕೆ ಹೋಗುತ್ತಿದೆ ಸಮಯವನ್ನು ನೋಡಿ 3007 ಮತ್ತು ಇದು ಹಿಂತಿರುಗುವ ಮಾರ್ಗವು ನಿಜವಾಗಿ ಸರಿಯಾಗಿದೆ ಮತ್ತು ನಾವು ಒಂದೇ ಹಂತದ 2 ವೈರ್ ಲೈನ್ ನ ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಬೇಕು